ಪ್ರೊಫೆಸರ್ ಬಾಲಾ ಈ ಕೋರ್ಸ್ ಅನ್ನು ರೆಕಾರ್ಡ್ ಮಾಡಲು ಅಶ್ವಿನ್ ನನಗೆ 8 ವಾರಗಳನ್ನು ನೀಡಿದ್ದಾರೆ ಅದು ಯಾವುದರ ಬಗ್ಗೆ ಅಂದರೆ ಏನಾದರೂ ಶೂಗಳ ಬಗ್ಗೆ ಯಾರ ಶೂಗಳು ಮಹಿಳೆ ಪುರುಷ ಮಗು ವಿಭಿನ್ನ ಅಳತೆಗಳ ಶೂಗಳು ಮತ್ತು ಶೂ ಅಂಗಡಿಯಲ್ಲಿ ಬಳಸುವ ಕನ್ನಡಿ ಯಾಗಿರಬಹುದು ನನಗೆ ಪರಿಹಾರಗಳು ಬೇಕಾಗಿವೆ ನನ್ನಲ್ಲಿ ಯಾವುದೇ ಪರಿಹಾರಗಳಿಲ್ಲ ನಾನು ಈಗ ಏನು ಮಾಡಲಿದ್ದೇನೆ ಒಂದು ಸೆಕೆಂಡ್ ನನ್ನಲ್ಲಿ ಒಂದು ಪರಿಹಾರ ಇದೆ ನನ್ನ ಸ್ನೇಹಿತ ಮತ್ತು ವಿದ್ಯಾರ್ಥಿ ಕ್ಯೂರಿಯೊ ಅವನು ಯಾವಾಗಲೂ ಆಲೋಚನೆಗಳಿಂದ ಕೂಡಿರುತ್ತಾನೆ ನೋಡೋಣ ಕರೆ ಮಾಡೋಣ ಕ್ಯೂರಿಯೊ ಕ್ಯೂರಿಯೊ ಪಿಕಪ್ ಪಿಕಪ್ ಪಿಕಪ್ ಹೆ ಹೇ ಹೌದು ಕ್ಯೂರಿಯೋ ಹೇ ನೀವು ಹೇಗಿದ್ದೀರಿ ನಿಮ್ಮ ಇಂಟರ್ನ್ಶಿಪ್ ಹೇಗಿದೆ ಎಲ್ಲಾ ಚೆನ್ನಾಗಿ ಒಳ್ಳೆಯದು ಒಳ್ಳೆಯದು ಹೇ ನನಗೆ ನಿಮ್ಮಿಂದ ಒಂದು ಉಪಕಾರವಾಗ ಬೇಕು ನಿಮಗೆ ಗೊತ್ತಿರಬೇಕು ವಿನ್ಯಾಸ ಚಿಂತನೆ ಎಂದು ಕರೆಯಲ್ಪಡುವ ಕೋರ್ಸ್ ಇದೆ ಏನು ನಿಜವಾಗಿಯೂ ನೀವು ಪ್ರಾಜೆಕ್ಟ್project ಮಾಡುತ್ತಿದ್ದೀರಿಯಾ ಹೇ ಆ ಕೋರ್ಸ್ಗಾಗಿ ನನಗೆ ವೀಡಿಯೊಗಳು ಬೇಕು ಅದಕ್ಕಾಗಿ ನೀವು ನನಗೆ ಸಹಾಯ ಮಾಡಬಹುದೇ ಸರಿ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ತಿಳಿಯಲು ಯಾವಾಗ ಪ್ರಾರಂಭಿಸೋಣ ಓಹ್ ಅತ್ಯುತ್ತಮ ಒಂದು ನಿಮಿಷ ಕಾಯಿರಿ ಒಂದು ನಿಮಿಷ ಕಾಯಿರಿ ಫ್ಲ್ಯಾಷ್ಬ್ಯಾಕ್